ಹಿಂದಿನ ಪಠ್ಯದಲ್ಲಿ ನಾವು ಪಠ್ಯಕ್ರಮದ ಪರಿಣಾಮಗಳ ಸಾಧನೆಯನ್ನು ಹೇಗೆ ಲೆಕ್ಕಾಚಾರ ಮಾಡುವುದು ಮತ್ತು ಸಿಒಗಳ ಸುತ್ತ ಗುಣಮಟ್ಟದ ಲೂಪ್ ಅನ್ನು ಹೇಗೆ ಮುಚ್ಚುವುದು ಎಂದು ಅರ್ಥಮಾಡಿಕೊಂಡಿದ್ದೇವೆ ಕಾರ್ಯಕ್ರಮದ ಪರಿಣಾಮಗಳು ಮತ್ತು ಕಾರ್ಯಕ್ರಮದ ನಿರ್ದಿಷ್ಟ ಪರಿಣಾಮಗಳ ಸಾಧನೆಯನ್ನು ಲೆಕ್ಕಾಚಾರ ಮಾಡುವತ್ತ ಸಾಗಲು ಇದು ಪೂರ್ವಾಪೇಕ್ಷಿತವಾಗಿದೆ ಈ ಘಟಕವು ಪಿಒಗಳು ಮತ್ತು ಪಿಎಸ್ಒಗಳ ಸಾಧನೆಯನ್ನು ಲೆಕ್ಕಾಚಾರ ಮಾಡುವುದರ ಮೇಲೆ ಕೇಂದ್ರೀಕರಿಸುತ್ತದೆ ಮತ್ತು ಪಿಒಗಳು ಮತ್ತು ಪಿಎಸ್ಒಗಳ ಸುತ್ತ ಉತ್ಕೃಷ್ಟತೆಯ ಆವರ್ತನೆಯನ್ನು ಮುಚ್ಚುತ್ತದೆ ನಾವು ಪಠ್ಯಕ್ರಮದ ಪರಿಣಾಮಗಳು ಪಠ್ಯಕ್ರಮಗಳಿಂದ ಕಾರ್ಯಕ್ರಮಕ್ಕೆ ಹೋಗುವಾಗ ನಾವು ಪಿಒಗಳು ಅನೇಕ ಚಟುವಟಿಕೆಗಳ ಮೂಲಕ ಸಾಧಿಸಲಾಗುತ್ತದೆ ಅಂದರೆ ಪಿಒಗಳು ಸಾಧನೆಗಳನ್ನು ಲೆಕ್ಕ ಹಾಕುವುದಕ್ಕೆ ಕಾರ್ಯಕ್ರಮದ 4 ವರ್ಷಗಳ ಅವಧಿಯಲ್ಲಿ ಹೆಚ್ಚಿನ ಚಟುವಟಿಕೆಗಳ ಒಟ್ಟುಗೂಡಿಸುವಿಕೆಯ ಅಗತ್ಯವಿರುತ್ತದೆ ಆದ್ದರಿಂದ ಆ ಮಟ್ಟಿಗೆ ನೀವು ಒಟ್ಟುಗೂಡಿಸುವ ವಿಧಾನವು ಅನನ್ಯವಾಗಿಲ್ಲ ಮತ್ತು ಕೆಲಸಗಳನ್ನು ಮಾಡಲು ಇದೇ ಸರಿಯಾದ ಮಾರ್ಗ ಎಂಬುದು ಇಲ್ಲ ಒಟ್ಟುಗೂಡಿಸುವಿಕೆಯ ಪ್ರಕ್ರಿಯೆಯಲ್ಲಿ ಅತಿಯಾಗಿ ನಿರ್ದಿಷ್ಟ ಪಡಿಸುವುದು ಅಥವಾ ಕಡಿಮೆ ನಿರ್ದಿಷ್ಟಪಡಿಸುವ ವಿಷಯದಲ್ಲಿ ಸ್ವಲ್ಪ ಜಾಗರೂಕರಾಗಿರಬೇಕು ಪಿಒಗಳು ಮೂಲ ಪಠ್ಯಕ್ರಮಗಳ ಮೂಲಕವೂ ಪರಿಹರಿಸಬಹುದು ನೀವು ನೋಡುವಂತೆ ಇಂದಿನಂತೆ ಯಾವುದೇ ಪದವಿಪೂರ್ವ ಕಾರ್ಯಕ್ರಮದಲ್ಲಿ 170 ಕ್ರೆಡಿಟ್ ಕಾರ್ಯಕ್ರಮಗಳಲ್ಲಿ ಮೂಲ ಪಠ್ಯಕ್ರಮಗಳು ಸುಮಾರು 140 ಕ್ರೆಡಿಟ್ಗಳನ್ನು ಹೊಂದಿವೆ ಈ 140 ಕ್ರೆಡಿಟ್ಗಳು ಯೋಜನೆಗಳನ್ನು ಸಹ ಒಳಗೊಂಡಿರುತ್ತವೆ ಮೂಲ ಪಠ್ಯಕ್ರಮಗಳ ಜೊತೆಗೆ ನಮ್ಮಲ್ಲಿ ಯೋಜನೆಗಳು ಪ್ರಸ್ತುತಿಗಳು ಇಂಟರ್ನ್ಶಿಪ್ ಸಹಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳಿವೆ ಪಿಒಗಳು ಸಾಧನೆಯನ್ನು ನಿರ್ಧರಿಸಲು ಇವೆಲ್ಲವನ್ನೂ ಬಳಸಬಹುದು ಅಥವಾ ಒಟ್ಟುಗೂಡಿಸಬಹುದು ಆದರೆ ಪಿಒಗಳು ಲೆಕ್ಕಾಚಾರ ಮಾಡಲು ಅವುಗಳನ್ನು ಪರಿಗಣಿಸಲಾಗುವುದಿಲ್ಲ ಏಕೆಂದರೆ ಎಲ್ಲಾ ವಿದ್ಯಾರ್ಥಿಗಳು ಇವುಗಳನ್ನು ಆಯ್ಕೆ ಮಾಡುವುದಿಲ್ಲ ಎಲ್ಲಾ ವಿದ್ಯಾರ್ಥಿಗಳು ಒಂದೇ ಎಲೆಕ್ಟಿವ್ಸ್ ತೆಗೆದುಕೊಳ್ಳುವುದಿಲ್ಲ ಮತ್ತೊಂದು ವೈಶಿಷ್ಟ್ಯವೆಂದರೆ ಈ ಒಟ್ಟುಗೂಡಿಸುವಿಕೆಗಾಗಿ ಕಂಪ್ಯೂಟಿಂಗ್ ಸಾಧನೆಗಾಗಿ ಯಾವುದೇ ಚಟುವಟಿಕೆಯನ್ನು ಸೇರಿಸಬೇಕಾದರೆ ಆ ಚಟುವಟಿಕೆಗೆ ಸಂಬಂಧಿಸಿದ ವಿದ್ಯಾರ್ಥಿಗಳ ಕಾರ್ಯಕ್ಷಮತೆಯನ್ನು ನಿಸ್ಸಂದಿಗ್ಧವಾಗಿ ಅಳೆಯುವ೦ತಿರಬೇಕು ಕೆಲವೊಮ್ಮೆ ಲಿಖಿತ ಪರೀಕ್ಷೆಯಿಂದ ನೀವು ಕಾರ್ಯಕ್ಷಮತೆಯನ್ನು ಮೌಲ್ಯೀಕರಿಸಬಹುದು ಅಥವಾ ಕೆಲವೊಮ್ಮೆ ಪ್ರಸ್ತುತಿಗಳು ಅಥವಾ ಪ್ರಾಜೆಕ್ಟ್ಗಳಂತೆ ನೀವು ರುಬ್ರಿಕ್ಸ್ಗಳ ಗುಂಪನ್ನು ವ್ಯಾಖ್ಯಾನಿಸಬೇಕಾದರೆ ಅದನ್ನು ನಿಸ್ಸಂದಿಗ್ಧವಾಗಿ ಅಳೆಯಬಹುದು ಆದ್ದರಿಂದ ಇವು ಎರಡು ಗುಣಗಳು ಎಲ್ಲಾ ವಿದ್ಯಾರ್ಥಿಗಳು ಪಿಒ ಸಾಧನೆ ಮತ್ತು ರೂಬ್ರಿಕ್ಸ್ ಅನ್ನು ಲೆಕ್ಕಾಚಾರ ಮಾಡಲು ಸೇರಿಸಬೇಕಾದ ಚಟುವಟಿಕೆಗಳಲ್ಲಿ ಭಾಗವಹಿಸಬೇಕು ಮತ್ತು ಮೌಲ್ಯಅಂಕಣ ಕಾರ್ಯವಿಧಾನಗಳನ್ನು ಸ್ಪಷ್ಟವಾಗಿ ವ್ಯಾಖ್ಯಾನಿಸಬೇಕು ಇಲ್ಲಿ ನಾವು ಇದನ್ನು ಸ್ವಲ್ಪ ಸರಳಗೊಳಿಸುತ್ತಿದ್ದೇವೆ ಪಠ್ಯಕ್ರಮಗಳು ಮೂಲ ಪಠ್ಯಕ್ರಮಗಳು ಯೋಜನೆಗಳು ಪ್ರಸ್ತುತಿಗಳು ಪಠ್ಯೇತರ ಚಟುವಟಿಕೆಗಳು ಅಥವಾ ಸಹಪಠ್ಯ ಚಟುವಟಿಕೆಗಳ ಮೂಲಕ ಕಾರ್ಯಕ್ರಮದ ಪಿಒ ಅಂತರವನ್ನು ಮುಚ್ಚುವ ಅಥವಾ ಗುರಿಗಳ ವರ್ಧನೆಯ ಯೋಜನೆಗೆ ಕಾರಣವಾಗಬೇಕು ಇದರ ಪ್ರತಿಕ್ರಿಯೆ ಆವರ್ತನೆಯನ್ನು ನಾವು ಇಲ್ಲಿಂದ ಇಲ್ಲಿಗೆ ತೋರಿಸುತ್ತಿಲ್ಲ ಅದು ಸೂಚಿಸುತ್ತದೆ ಆದ್ದರಿಂದ ಪಿಒ ಅನ್ನು ಹೇಗೆ ಸಾಧಿಸಲಾಗುತ್ತದೆ ನಾವು ಈಗಾಗಲೇ ಪಟ್ಟಿ ಮಾಡಿದ ವಿವಿಧ ಚಟುವಟಿಕೆಗಳ ಮೂಲಕ ಅದನ್ನು ಸಾಧಿಸಬಹುದು ನಾವು ಹೇಳಿದಂತೆ ಪಿಒಗಳು ಉಪವಿಭಾಗಳನ್ನು ಹೇಳುತ್ತದೆ ಉದಾಹರಣೆಗೆ ನಾನು ನಿರ್ದಿಷ್ಟ ಪಿಒ ಹಲವಾರು ಪ್ರಮುಖ ನುಡಿಗಟ್ಟುಗಳಿವೆ ಮತ್ತು ನೀವು ನಿರ್ದಿಷ್ಟ ಪಠ್ಯಕ್ರಮದ ಪರಿಣಾಮವನ್ನು ನೋಡಿದಾಗ ಏನಾಗುತ್ತದೆ ಎಲ್ಲಾ ಪ್ರಮುಖ ನುಡಿಗಟ್ಟುಗಳು ನಿರ್ದಿಷ್ಟಪಡಿಸಿದ ಪರಿಣಾಮವನ್ನು ಅನ್ವಯಿಸುವುದಿಲ್ಲ ಆದ್ದರಿಂದ ಏನಾಗಬಹುದು ಅದು ಯಾವ ಪ್ರಮುಖ ನುಡಿಗಟ್ಟುಗಳನ್ನು ಕೇಂದ್ರೀಕರಿಸಿದೆ ಅಥವಾ ಎಷ್ಟು ಕೇಂದ್ರೀಕರಿಸಿದೆ ಎಂಬುದರ ಆಧಾರದ ಮೇಲೆ ಪಠ್ಯಕ್ರಮದ ಪರಿಣಾಮವನ್ನು ನಿರ್ದಿಷ್ಟ ಪಿಒ ನಾವು ಕಾಣಬಹುದು ಅಂತಹ ಸಂದರ್ಭದಲ್ಲಿ ವಿಭಾಗವು ಎಲ್ಲಾ ಮೂಲ ಪಠ್ಯಕ್ರಮಗಳನ್ನು ನೋಡಬೇಕು ಮತ್ತು ಪಿಒಗಳು ಅಡಿಯಲ್ಲಿ ಕಾರ್ಯನಿರ್ವಹಿಸಿದಾಗ ಇದು ಸಂಭವಿಸುವ ಸಾಧ್ಯತೆಯಿಲ್ಲ ಏಕೆಂದರೆ ನಾವು ಇರುವ ಸ್ಥಳದಿಂದ ನಾವು ಪ್ರಾರಂಭಿಸುತ್ತಿದ್ದೇವೆ ಮತ್ತು ನಾವು ಪಿಒಗಳು ಬರೆಯುವುದು ಬಹಳ ಅಪರೂಪ ಆದರೆ ಅದು ಅಗತ್ಯವಾಗಬಹುದು ನಿಮ್ಮ ಪಠ್ಯಕ್ರಮಗಳನ್ನು ವಿನ್ಯಾಸಗೊಳಿಸುವ ಬಗ್ಗೆ ನೀವು ಎರಡನೇ ಪುನರಾವರ್ತನೆ ಮಾಡಿದಾಗ ಇದು ಬೇಕಾಗುತ್ತದೆ ಪಿಒ ಅನ್ನು ಪಠ್ಯಕ್ರಮದಿ೦ದ ತಿಳಿಸುವ ಮ್ಯಾಪಿಂಗ್ ಸಾಮರ್ಥ್ಯವನ್ನು ನಿರ್ಧರಿಸುವುದು ಅವಶ್ಯಕ ನಾವು ಹೇಳಿದಂತೆ ಮ್ಯಾಪಿಂಗ್ ಸಾಮರ್ಥ್ಯವನ್ನು 3 ಹಂತಗಳಲ್ಲಿ ವ್ಯಾಖ್ಯಾನಿಸಲಾಗಿದೆ ಕಡಿಮೆ ಮಧ್ಯಮ ಬಲವಾದ ಅಥವಾ 1 2 3 ಪಿಒ ಅನ್ನು 3 ಅಥವಾ 2 ರ ಶಕ್ತಿಗೆ ತಿಳಿಸುತ್ತೇನೆ ಎಂದು ಹೇಳುತ್ತೇನೆ ಸಂಸ್ಥೆಯಲ್ಲಿನ ಕಾರ್ಯಕ್ರಮವೊಂದರಲ್ಲಿ ನೂರು ಪಠ್ಯಕ್ರಮಗಳು ಇರುತ್ತದೆ ಮತ್ತು ಇದರ ಎಲ್ಲಾ ಚಟುವಟಿಕೆಗಳನ್ನು ಸಮರ್ಪಕವಾಗಿ ಹೋಲಿಸಲಾಗುವುದಿಲ್ಲ ಮತ್ತು ಅವು ಉದ್ದೇಶವನ್ನು ಪೂರೈಸುವುದಿಲ್ಲ ಆದ್ದರಿಂದ ಏನಾಗಬೇಕು ಎಂದರೆ ಸಂಸ್ಥೆಯ ಎಲ್ಲಾ ಕಾರ್ಯಕ್ರಮಗಳಿಗೆ ಒಂದೇ ವಿಧಾನವನ್ನು ಅನುಸರಿಸಬೇಕು ಮತ್ತೊಮ್ಮೆ ಹಲವಾರು ಅಧ್ಯಾಪಕರೊಂದಿಗೆ ಪರೀಕ್ಷಿಸಿದ ನಂತರ ಮತ್ತು ಭಾಗವಹಿಸುವ ಎಲ್ಲ ಅಧ್ಯಾಪಕರಿಗೆ ಅದು ಸಮಂಜಸವಾಗಿದೆ ಎಂದು ಕಂಡುಬಂದರೆ ನಾವು ಒಂದು ವಿಧಾನವನ್ನು ನೀಡುತ್ತೇವೆ ಆದರೆ ನಿರ್ದಿಷ್ಟ ಸಿಒನ ನಿಮ್ಮದೇ ಆದ ರೀತಿಯಲ್ಲಿ ನಕ್ಷೆ ಮಾಡಲು ನೀವು ಬಯಸಿದರೆ ನೀವು ಇತರರೊಂದಿಗೆ ಚರ್ಚಿಸಿದ ನಂತರ ಅದನ್ನು ಮರು ವ್ಯಾಖ್ಯಾನಿಸಬಹುದು ನಾವು ಒಂದು ವಿಧಾನವನ್ನು ನೋಡೋಣ ಒಂದು ಸರಳ ವಿಧಾನವೆಂದರೆ ಒಂದು ಪಿಒ ಅನ್ನು ಬರೆಯುವಾಗ ನೀವು ತೆಗೆದುಕೊಳ್ಳಲಿರುವ ಅಂದಾಜು ಸಂಖ್ಯೆಯ ತರಗತಿ ಅವಧಿಗಳಿಗೆ ನೀವು ಅದನ್ನು ಸಂಯೋಜಿಸುತ್ತೀರಿ ಎಂದು ನಾವು ವಿನಂತಿಸಲು ಇದು ಒಂದು ಕಾರಣವಾಗಿದೆ ನೀವು ನೆನಪಿಡಬೇಕಾದ ಒಂದು ವಿಷಯವೆಂದರೆ ಈ ಪ್ರಕ್ರಿಯೆಗಳು ನಿಖರವಾಗಿಲ್ಲ ನೀವು ಅವುಗಳನ್ನು ಸಣ್ಣ ಸೂತ್ರವಾಗಿ ಪರಿವರ್ತಿಸಲು ಸಾಧ್ಯವಿಲ್ಲ ಎಲ್ಲವೂ ಅಂದಾಜು ಪ್ರಕಾರ ಆಗಿರಬೇಕು ಆದರೆ ಒಮ್ಮೆ ನೀವು ಬಹಳ ವರ್ಷಗಳಿ೦ದ ಮತ್ತು ಎಲ್ಲಾ ವಿಭಾಗಗಳಲ್ಲಿ ಒಂದು ಪ್ರಕ್ರಿಯೆಯನ್ನು ಅನುಸರಿಸಿದರೆ ಪಿಒ ಅನ್ನು 3ನೇ ಹಂತದಲ್ಲಿ ತಿಳಿಸಲಾಗಿದೆ ಎಂದು ನಾವು ಪರಿಗಣಿಸುತ್ತೇವೆ ಉದಾಹರಣೆಗೆ 40 ಪರಸ್ಪರ ಒಪ್ಪಿಗೆಯಂತೆ ಬರೆಯಲಾಗಿದೆ ಆದರೆ ನೀವು ಅದನ್ನು 50 ಅಥವಾ 60 ಮಾಡಬಹುದು ಮತ್ತು 25 ರಿಂದ 40 ತರಗತಿ ಅವಧಿಗಳು ನಿರ್ದಿಷ್ಟ ಪಿಒ ಸಾಧನೆಯನ್ನು ಲೆಕ್ಕಾಚಾರ ಮಾಡಲು ಪ್ರಸ್ತಾಪಿಸಲಾದ ಎಲ್ಲಾ ಗಣನೆಗಳಿಗೆ ಮ್ಯಾಪಿಂಗ್ ಸಾಮರ್ಥ್ಯದ ವ್ಯಾಖ್ಯಾನವು ಆಧಾರವಾಗುತ್ತದೆ ಮತ್ತೊಮ್ಮೆ ನಾವು 1 2 3 ನಂತಹ ಹಲವಾರು ಸಂಖ್ಯೆಗಳಿಗೆ ಮ್ಯಾಪಿಂಗ್ ಮಾಡುತ್ತಿದ್ದೇವೆ ಆದ್ದರಿಂದ ನಾವು ಅಂತಿಮವಾಗಿ ಏನನ್ನಾದರೂ ಸಾಮಾನ್ಯಗೊಳಿಸಬೇಕಾಗಿದೆ ಆದ್ದರಿಂದ ಇಲ್ಲಿ ಪಿಒ ಸಾಧನೆ 1 ಆಗಿದೆ ಅದು ಸಾಮಾನ್ಯೀಕರಣ ಪ್ರಕ್ರಿಯೆ ಆದ್ದರಿಂದ ನಿರ್ದಿಷ್ಟ ತರಗತಿಯಲ್ಲಿ ಅದು 1ಕ್ಕಿಂತ ಕಡಿಮೆಯಿರುತ್ತದೆ ಆದರೆ ಅದು ನಿಮ್ಮ ವಿದ್ಯಾರ್ಥಿಗಳ ಗುಣಮಟ್ಟ ಅಥವಾ ನೀವು ಕಾರ್ಯಕ್ರಮವನ್ನು ನಡೆಸುತ್ತಿರುವ ವಿಧಾನವನ್ನು ಅವಲಂಬಿಸಿ 1ಕ್ಕೆ ಹತ್ತಿರವಾಗಬಹುದು ಆದ್ದರಿಂದ 2 ಅಂಶಗಳಿವೆ ಒಂದು ಸಿಒಗೆ ಸಂಬಂಧಿಸಿದ ವರ್ಗ ಸರಾಸರಿ ಅಂಕಗಳು ಮತ್ತು ಮ್ಯಾಪಿಂಗ್ ಸಾಮರ್ಥ್ಯ ಅವುಗಳು ಪಿಒ ಸಾಧನೆಯನ್ನು ನಿರ್ಧರಿಸುತ್ತದೆ ಮತ್ತು ಇಲ್ಲಿ ಯಾವುದೇ ಪೂರ್ವ ಘೋಷಿತ ರೂಬ್ರಿಕ್ಸ್ ಪ್ರಕಾರ ಮೌಲ್ಯಅಂಕಣ ಮಾಡಿದರೆ ಯಾವುದೇ ಸಹಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳ ಕಾರ್ಯಕ್ಷಮತೆಯನ್ನು ಸಹ ಒಂದು ಪಠ್ಯಕ್ರಮ ಎಂದು ಪರಿಗಣಿಸಬಹುದು ಉದಾಹರಣೆಗೆ 30 ಗಂಟೆಗಳ ಚಟುವಟಿಕೆಯಂತಹ ಏನಾದರೂ ಇದ್ದರೆ ಅಥವಾ ವಿದ್ಯಾರ್ಥಿಗಳು ಸೆಮಿಸ್ಟರ್ನಲ್ಲಿ 30 ಗಂಟೆಗಳ ಚಟುವಟಿಕೆಯಲ್ಲಿ ತೊಡಗಿದ್ದರೆ ಆ ಚಟುವಟಿಕೆಯನ್ನು ಸೆಮಿಸ್ಟರ್ನಲ್ಲಿ 1 ಕ್ರೆಡಿಟ್ನ ಪಠ್ಯಕ್ರಮ ಎಂದು ಪರಿಗಣಿಸಬಹುದು ಆದರೆ ಇಲ್ಲಿ ನಾವು ಸಹ ಪಠ್ಯಕ್ರಮ ಮತ್ತು ಪಠ್ಯೇತರ ಚಟುವಟಿಕೆಗಳನ್ನು ಪಠ್ಯಕ್ರಮಗಳೊಂದಿಗೆ ಹೋಲಿಸಲು ಪ್ರಯತ್ನಿಸುತ್ತಿಲ್ಲ ನಾವು ಏನು ಮಾಡಬೇಕೆಂದರೆ ನಾವು ಎಲ್ಲಾ ಪಠ್ಯಕ್ರಮಗಳು ಮೂಲ ಪಠ್ಯಕ್ರಮಗಳು ಯೋಜನೆಗಳು ಪಠ್ಯೇತರ ಚಟುವಟಿಕೆಗಳು ಪ್ರಸ್ತುತಿಗಳನ್ನು ಪಟ್ಟಿ ಮಾಡುತ್ತೇವೆ ಮತ್ತು ಪ್ರತಿ ಚಟುವಟಿಕೆಗೆ ಸಂಬಂಧಿಸಿದ ಪಿಒಗಳ ಸಾಧನೆಯನ್ನು ಲೆಕ್ಕಾಚಾರ ಮಾಡುತ್ತೇವೆ ಮತ್ತು ನಂತರ ಸರಾಸರಿ ತೆಗೆದುಕೊಳ್ಳುತ್ತೇವೆ ಆದರೆ ನಾವು ಸರಾಸರಿ ಲೆಕ್ಕಾಚಾರ ಮಾಡಿದಾಗ ನಾವು ಒಟ್ಟು ಪಠ್ಯಕ್ರಮಗಳು ಯೋಜನೆಗಳು ಮತ್ತು ಚಟುವಟಿಕೆಗಳನ್ನು ತೆಗೆದುಕೊಳ್ಳುತ್ತೇವೆ ಹಾಗಾಗಿ ಏನಾಗಬಹುದು ಅನೇಕ ಚಟುವಟಿಕೆಗಳಿಂದ ಒಂದು ನಿರ್ದಿಷ್ಟ ಪಿಒ ಅನ್ನು ಸಂಬೋಧಿಸಲು ಸಾಧ್ಯವಾಗಿಲ್ಲ ಎಂದರೆ ಮತ್ತು ನಾನು ಅದನ್ನು ಒಟ್ಟು ಸಂಖ್ಯೆಯಿಂದ ಭಾಗಿಸಿದಾಗ ಸಾಧನೆಯು ತುಂಬಾ ಚಿಕ್ಕದಾಗಿ ಕಾಣುತ್ತದೆ ಅದು ಆ ವಿಭಾಗಕ್ಕೆ ಅಹಿತಕರ ಭಾವನೆಯನ್ನು ನೀಡುತ್ತದೆ ಆದ್ದರಿಂದ ಅದರ ಬಗ್ಗೆ ಚಿಂತಿಸಬೇಕಾಗಿಲ್ಲ ನಾವು ಅದನ್ನು ವಿವರಿಸುತ್ತೇವೆ ಇದು ಮುಖ್ಯವಾದ ಮೌಲ್ಯಗಳಲ್ಲ ಆದರೆ 1 ವರ್ಷದಿಂದ ಇನ್ನೊಂದಕ್ಕೆ ಇರುವ ಸಾಪೇಕ್ಷ ಮೌಲ್ಯಗಳು ಇದು ಎನ್ಬಿಎ ಮತ್ತು ಅವುಗಳನ್ನು ನಾವು ಹೀಗೆ ಬರೆದಿದ್ದೇವೆ ಪಿಒಗಳು ನೊಂದಿಗೆ ಸಂಯೋಜಿಸಲಾಗುತ್ತದೆ ಮತ್ತು ವರ್ಗದ ಅವಧಿಗಳ ಸಂಖ್ಯೆ ಮತ್ತು ಲ್ಯಾಬ್ ಅವಧಿಗಳು ಇಲ್ಲಿವೆ ಮತ್ತು ನಂತರ ಅರಿವಿನ ಮಟ್ಟಗಳು ಮತ್ತು ಜ್ಞಾನದ ವಿಭಾಗಗಳನ್ನು ಇಲ್ಲಿ ಪ್ರಸ್ತುತಪಡಿಸಲಾಗುತ್ತದೆ ನೀವು ಒಂದೇ ವಿಷಯವನ್ನು ನೋಡಿದರೆ ಅದನ್ನು ಇಲ್ಲಿ ತೋರಿಸಬಹುದು ಸಿಒ1 ಸಾಧನೆಯೊಂದಿಗೆ ಸಂಯೋಜಿಸುತ್ತೇವೆ ಈಗ ನಾವು ಏನು ಮಾಡುತ್ತೇವೆ ನಾವು ಈಗ ಎಲ್ಲಾ ಗಂಟೆಗಳ ಸಂಖ್ಯೆಯನ್ನು ಎಣಿಸುತ್ತೇವೆ 68 ರಲ್ಲಿ 40 ಗಂಟೆಗಳ ತರಗತಿಯ ಸಂವಹನ ಮತ್ತು 28 ಗಂಟೆಗಳ ಪ್ರಯೋಗಾಲಯ ಇವೆ 68 ರಲ್ಲಿ 11 ಅಂದರೆ 16 ಸೆಷನ್ಗಳು ಪಿಒ 1 ಗೆ 1 ಆಗಿದೆ ಪಿಒ 3 ಸಂಬಂಧ ಹೊಂದಿದೆ ಇಲ್ಲಿ ಮ್ಯಾಪಿಂಗ್ ಸಾಮರ್ಥ್ಯವು 3 ಆಗಿದೆ

ಇದನ್ನು ಈ ರೀತಿ ಸೆರೆಹಿಡಿಯಲಾಗಿದೆ ನೀವು ಎಲ್ಲಾ ಪಿಒಗಳು ಮ್ಯಾಪಿಂಗ್ ಆಗಿದೆ ಈಗ ನಾವು ಪಿಒ ನಿಜವಾದ ಮ್ಯಾಪಿಂಗ್ ಶಕ್ತಿ ಮತ್ತು ನಮ್ಮ ವಿಷಯದಲ್ಲಿ ಯಾವಾಗಲೂ ಅದು 3 ಆಗಿದೆ ಆದ್ದರಿಂದ ನಿಜವಾದ ಮ್ಯಾಪಿಂಗ್ ಸಾಮರ್ಥ್ಯವನ್ನು 3 ರಿಂದ ಭಾಗಿಸಿದಾಗ ಅದು ಸ್ಕೇಲ್ ಫ್ಯಾಕ್ಟರ್ ಸಾಧನೆಯನ್ನು ನೀವು ಈ ರೀತಿ ಲೆಕ್ಕ ಹಾಕುತ್ತೀರಿ ಈಗ ಈ ಪಠ್ಯಕ್ರಮದಲ್ಲಿ ಪಿಒ 1 ಅನ್ನು ನೋಡಿ ಆದ್ದರಿಂದ ಏನಾಗುತ್ತದೆ ಸರಾಸರಿ ವರ್ಗದ ಅಂಕಗಳು ಸರಿಸುಮಾರು ಒಂದೇ ಆಗಿದ್ದರೂ ಮ್ಯಾಪಿಂಗ್ ಸಾಮರ್ಥ್ಯವು 3 ಆಗಿರುತ್ತದೆ ಆದರೆ ನಿರ್ದಿಷ್ಟ ಪಿಒ ಸಾಧನೆಯು ಅದರ ಮ್ಯಾಪಿಂಗ್ ಸಾಮರ್ಥ್ಯದಿಂದಾಗಿ ಸಾಕಷ್ಟು ಹೆಚ್ಚಾಗಿದೆ ಆದರೆ ಇತರರಲ್ಲಿ ಮ್ಯಾಪಿಂಗ್ ಸಾಮರ್ಥ್ಯವು ತುಂಬಾ ಕಡಿಮೆಯಾಗಿದೆ ಇದು ಸಹ ಒಂದು ರೀತಿ ಕೆಳಗೆ ಬರಲು ಕಾರಣವಾಗಿದೆ ನಾವು ಇದನ್ನು ಈ ರೀತಿ ಒಟ್ಟಿಗೆ ಉತ್ಪಾದಿಸುತ್ತೇವೆ ಪ್ರತಿಯೊಂದು ಪಠ್ಯಕ್ರಮವನ್ನು ಮ್ಯಾಪಿಂಗ್ ಸಾಮರ್ಥ್ಯ ಮತ್ತು ಪಿಒಗಳು ನಿಜವಾದ ಸಾಧನೆಯಿಂದ ನಿರೂಪಿಸಲಾಗಿದೆ ನೀವು ಗರಿಷ್ಠ 2 ದಶಮಾಂಶ ಸ್ಥಳಗಳನ್ನು ತೋರಿಸಬಹುದು ಮತ್ತು ಅದು ಸಾಕಾಗುತ್ತೆ ಈಗ ನಾವು ಏನು ಮಾಡುತ್ತೇವೆ ನಾವು ಸಂಯೋಜಿಸುತ್ತೇವೆ ನಾವು ಪ್ರತಿ ಪ್ರಮುಖ ಚಟುವಟಿಕೆಗಾಗಿ ಇದನ್ನು ಮಾಡುತ್ತೇವೆ ಮತ್ತು ಅದನ್ನು ಪಠ್ಯಕ್ರಮ ಅಥವಾ ಪ್ರಾಜೆಕ್ಟ್ ಎಂದು ಕರೆಯುತ್ತೇವೆ ಅನುಗುಣವಾದ ಮೌಲ್ಯದೊಂದಿಗೆ ನಾವು ಅವುಗಳನ್ನು ಲೇಬಲ್ ಮಾಡುತ್ತೇವೆ ತದನಂತರ ಸಾಧನೆಗಳನ್ನು ಈ ರೂಪದಲ್ಲಿ ದಾಖಲೆ ಮಾಡಿ ಆದ್ದರಿಂದ ಈ ರೀತಿಯಾಗಿರುವಾಗ ನೀವು ಎಲ್ಲಾ ಪ್ರಮುಖ ಚಟುವಟಿಕೆಗಳನ್ನು ಪ್ರತಿನಿಧಿಸುವ 30 ರಿಂದ 35 ಸಾಲುಗಳನ್ನು ಹೊಂದಿರಬಹುದು ಆದ್ದರಿಂದ ನೀವು ಪ್ರತಿ ಕಾಲಮ್ಗೆ ಎಲ್ಲಾ ಸಾಲುಗಳಲ್ಲಿ ಸರಾಸರಿ ತೆಗೆದುಕೊಳ್ಳಬೇಕು ಈ ಮ್ಯಾಟ್ರಿಕ್ಸ್ ಅನ್ನು ನೋಡುವ ಮೂಲಕ ನಮ್ಮ ಪ್ರಸ್ತುತ ಕಾರ್ಯಕ್ರಮವನ್ನು ನಡೆಸುವ ವಿಧಾನವು ಕೆಲವು ಪಿಒಗಳಿಗೆ ಸಂಬಂಧಿಸಿದಂತೆ ತೃಪ್ತಿಕರವಾಗಿಲ್ಲವೇ ಎಂದು ನಾವು ತಿಳಿಯುತ್ತೇವೆ ಅದು ನಾವು ಅದರ ಬಗ್ಗೆ ಏನಾದರೂ ಮಾಡಬೇಕೆಂಬುದರ ಸೂಚನೆಯಾಗುತ್ತದೆ ಎಲ್ಲಾ ಸಂಬಂಧಿತ ಸಮೀಕ್ಷೆಗಳ ಆಧಾರದ ಮೇಲೆ ನಾವು ಪರೋಕ್ಷ ಸಾಧನೆಯನ್ನು ಸಹ ನಿರ್ಧರಿಸುತ್ತೇವೆ ಸಂಬಂಧಿತ ಸಮೀಕ್ಷೆಗಳ ಮೂಲಕ ಪರೋಕ್ಷ ಸಾಧನೆಯನ್ನು ನಿರ್ಧರಿಸುವುದು ಎನ್ ಬಿಎ ಮಾನ್ಯತೆ ಪ್ರಕ್ರಿಯೆಯ ಅಡಿಯಲ್ಲಿ ಇದು ಅವಶ್ಯಕವಾಗಿದೆ ಈ ಸಮೀಕ್ಷೆಗಳಲ್ಲಿ ಪದವೀಧರ ನಿರ್ಗಮನ ಸಮೀಕ್ಷೆ ಹಳೆಯ ವಿದ್ಯಾರ್ಥಿಗಳ ಸಮೀಕ್ಷೆ ಉದ್ಯೋಗದಾತ ಸಮೀಕ್ಷೆ ಮತ್ತು ಮುಂತಾದವು ಸೇರಿವೆ ಅವುಗಳಲ್ಲಿ ಕೆಲವು ಕಷ್ಟಕರವಾಗಬಹುದು ಆದರೆ ಉದ್ಯೋಗದಾತರು ಮತ್ತು ಹಳೆಯ ವಿದ್ಯಾರ್ಥಿಗಳಿಂದ ಕೆಲವು ಡೇಟಾವನ್ನು ಪಡೆಯಲು ನಾವು ಪ್ರಕ್ರಿಯೆಗಳನ್ನು ಹೊಂದಿಸಬೇಕಾಗಿದೆ ನಾವು ಅವುಗಳನ್ನು ಕೆಲವು ತೂಕಗಳನ್ನು ಬಳಸಿ ಸಂಯೋಜಿಸುತ್ತೇವೆ ಸಾಮಾನ್ಯವಾಗಿ 80 ಮತ್ತು 20 ಸಮೀಕ್ಷೆಗಳಿಗೆ 20 ಮತ್ತು ನೇರ ಸಾಧನೆಗೆ 80 ಮತ್ತು ಒಮ್ಮೆ ನಾವು ಎರಡನ್ನು ಸಂಯೋಜಿಸಿದರೆ ನಂತರ ನಾವು ನಿಜವಾದ ಸಾಧನೆಗಳನ್ನು ಪಡೆಯುತ್ತೇವೆ ಈಗ ನಾವು ತುಂಬಾ ಸಂಕೀರ್ಣವಾದ ಕೋಷ್ಟಕವನ್ನು ನೀಡುವ ಬದಲು ಒಂದು ಮಾದರಿಯನ್ನು ನೋಡೋಣ ನಾವು ಪಿಒ 10 ನೀವು ಇದನ್ನು ಪುನರಾವರ್ತಿಸುತ್ತೀರಿ ಪ್ರತಿ ಪಿಒ ಗುಣಮಟ್ಟದ ಲೂಪ್ ಅನ್ನು ಮುಚ್ಚಿ ಸಾಧನೆ ಗುರಿಗಿಂತ ಕಡಿಮೆಯಿದ್ದರೆ ಯೋಜನೆ ಸುಧಾರಣಾ ಕ್ರಮಗಳನ್ನು ಯೋಜಿಸಿ ಸುಧಾರಿಸುವ ಕೆಲವು ಚಟುವಟಿಕೆಗಳನ್ನು ನೀವು ಯೋಜಿಸಬೇಕು ಅಥವಾ ಗುರಿಯನ್ನು ಮೀರಿದ್ದರೆ ಅದನ್ನು ಪರಿಷ್ಕರಿಸಿ ನೀವು ಸಾಧಿಸುವ ಗುರಿಗಳನ್ನು ನಿಗದಿಪಡಿಸಿದಾಗ ಅವುಗಳನ್ನು ಸೂಕ್ಷ್ಮತೆಯಿಂದ ಮಾಡಬೇಕು ನಿರ್ದಿಷ್ಟ ಪಿಒಗಾಗಿ ಅನ್ನು ಹೆಚ್ಚಿನ ಪಠ್ಯಕ್ರಮಗಳು ತಿಳಿಸುತ್ತವೆ ಪಿಒ 2 ಮೂರನೇ ಒಂದು ಭಾಗದಷ್ಟು ಪಠ್ಯಕ್ರಮಗಳು ಪರಿಹರಿಸಬಹುದು ಅದಕ್ಕಿಂತ ಹೆಚ್ಚಿಲ್ಲ ಆ ಮಟ್ಟಿಗೆ ಪಿಒಗೆ ಸಾಧನೆಗಳನ್ನು ಒಟ್ಟು ಪಠ್ಯಕ್ರಮಗಳ ಸಂಖ್ಯೆಯಿಂದ ಭಾಗಿಸುತ್ತಿದ್ದೇವೆ ಆದ್ದರಿಂದ 0 3 ರಿಂದ 0 5 ಸಾಕಷ್ಟು ವಾಸ್ತವಿಕ ಗುರಿಯಾಗಿದೆ ನಿರಂತರ ಸುಧಾರಣೆಗಳಿಗಿಂತ ಸಂಪೂರ್ಣ ಗುರಿಗಳು ಕಡಿಮೆ ಕಾಳಜಿಯನ್ನು ಹೊಂದಿರುತ್ತವೆ ಎಂಬುದನ್ನು ಮತ್ತೊಮ್ಮೆ ನೆನಪಿನಲ್ಲಿಡಬೇಕು ಉದಾಹರಣೆಗೆ ಪ್ರಸ್ತುತ ವರ್ಷದಲ್ಲಿ ನಾನು 0 05 ಅನ್ನು ಸಾಧಿಸಿದ್ದೇನೆ ಮತ್ತು ಮುಂದಿನ ವರ್ಷ ಅದನ್ನು 0 06 ಕ್ಕೆ ಸುಧಾರಿಸಿದೆ ಅದು ನಿರಂತರ ಸುಧಾರಣೆ ಅದು 0 5 ಅಥವಾ 0 05 ಎಂಬುದು ಕಟ್ಟುನಿಟ್ಟಾದ ವಿಷಯವಲ್ಲ ಮುಖ್ಯವಾದುದು ನಿರಂತರ ಸುಧಾರಣೆ ಆದ್ದರಿಂದ ದಯವಿಟ್ಟು ಈ ಸಂಪೂರ್ಣ ಮೌಲ್ಯಗಳನ್ನು ಜಾಸ್ತಿ ಮಾಡಿ ಪ್ರದರ್ಶಿಸಬೇಡಿ ಅಥವಾ ಕೇಂದ್ರೀಕರಿಸಬೇಡಿ ಇದು ಈ ಇಡೀ ವಿಷಯವನ್ನು ಅವಾಸ್ತವಿಕಗೊಳಿಸುತ್ತದೆ

ಪಠ್ಯಕ್ರಮದಿ೦ದ ತಿಳಿಸಲ್ಪಟ್ಟ ಪಿಒ10 ಅನ್ನು ಪರಿಚಯಿಸುತ್ತೇವೆ ನಾಲ್ಕನೇ ಸೆಮಿಸ್ಟರ್ನಲ್ಲಿ ಸಂವಹನ ಕೌಶಲ್ಯಗಳ ಕುರಿತು 5 ದಿನಗಳ ಕಾರ್ಯಾಗಾರವನ್ನು ಸೇರಿಸಿ ನೀವು ಹೊಂದಿರುವ ನಿರ್ದಿಷ್ಟ ಕ್ರಿಯಾ ಯೋಜನೆಗಳು ಶಿಕ್ಷಕರಿಂದ ಶಿಕ್ಷಕರಿಗೆ ಮತ್ತು ಕಾರ್ಯಕ್ರಮದಿ೦ದ ಕಾರ್ಯಕ್ರಮಕ್ಕೆ ಭಿನ್ನವಾಗಿರುತ್ತದೆ ಈಗ ಪುನರಾವರ್ತಿಸತ್ತೇವೆ ಪಿಒ ಸಾಧನೆಯನ್ನು ಲೆಕ್ಕಾಚಾರ ಮಾಡುವ ಹೆಚ್ಚು ಸಂಕೀರ್ಣವಾದ ಮಾರ್ಗಗಳನ್ನು ನೀವು ಯಾವಾಗಲೂ ವ್ಯಾಖ್ಯಾನಿಸಬಹುದು ಅದನ್ನು ಖಂಡಿತವಾಗಿಯೂ ಸಮರ್ಥಿಸಬಹುದು ಆದರೆ ಒಂದೇ ವಿಷಯವೆಂದರೆ ನೀವು ಅದನ್ನು ಹೆಚ್ಚು ನಿಖರವಾಗಿ ಹೆಚ್ಚು ಸಂಕೀರ್ಣಗೊಳಿಸಿದಾಗ ಸಂಸ್ಥೆಯಲ್ಲಿ ಕೆಲವು ನೂರು ಪಠ್ಯಕ್ರಮಗಳಲ್ಲಿ ಕಂಪ್ಯೂಟಿಂಗ್ನಲ್ಲಿ ತೊಡಗಿಸಿಕೊಳ್ಳುವ ಪ್ರಯತ್ನವು ಯೋಗ್ಯವಾಗಿದೆಯೆ ಅಥವಾ ಇಲ್ಲವೇ ಎಂಬುದನ್ನು ನೀವು ನೋಡಬೇಕು ಆದ್ದರಿಂದ ಮುಖ್ಯವಾದದ್ದು ಒಂದು ಸಂಸ್ಥೆಯಾದ್ಯಂತ ಒಂದು ವಿಧಾನವನ್ನು ಅನುಸರಿಸುವುದು ಮತ್ತು ಸಾಧನೆಯಲ್ಲಿ ನಿರಂತರ ಸುಧಾರಣೆಗೆ ಶ್ರಮಿಸುವುದು ನಾವು ನಿಯೋಜನೆಗಳಿಗೆ ಬರುತ್ತಿದ್ದೇವೆ ವಾಸ್ತವಿಕವಾದ ಪಿಒ ಸಾಧನೆ ಮತ್ತು ಕಲಿಕೆಯ ಸುಧಾರಣೆಯ ಯೋಜನೆಯನ್ನು ಲೆಕ್ಕಾಚಾರ ಮಾಡಿ ನೀವು ಮೆಕ್ಯಾನಿಕಲ್ ಎಂಜಿನಿಯರಿಂಗ್ ಶಿಕ್ಷಕರಾಗಿದ್ದರೆ ನೀವು ಮೆಕ್ಯಾನಿಕಲ್ ಎಂಜಿನಿಯರಿಂಗ್ ಕಾರ್ಯಕ್ರಮವನ್ನು ನೋಡುತ್ತೀರಿ ಮತ್ತು ನಿಯೋಜನೆಗೆ ಸಂಬಂಧಿಸಿದಂತೆ ನಿಮಗೆ ನಿಜವಾದ ಡೇಟಾ ಲಭ್ಯವಿಲ್ಲದಿದ್ದರೆ ಕಾಲ್ಪನಿಕ ಆದರೆ ವಾಸ್ತವಿಕ ಸಂಖ್ಯೆಗಳನ್ನು ಬಳಸಿ ಆದರೆ ಆರಂಭದಲ್ಲಿ ನಿಮಗೆ ನಿಜವಾದ ಡೇಟಾ ಲಭ್ಯವಿಲ್ಲದಿರಬಹುದು ಆದರೆ ನೀವು ಮುಂದುವರಿದಾಗ ನಿಮಗೆ ನಿಜವಾದ ಡೇಟಾ ಲಭ್ಯವಾಗುತ್ತದೆ ಇದು ಮಾಡ್ಯೂಲ್ 1 ರ ಅಂತ್ಯವಾಗಿದೆ ಮಾಡ್ಯೂಲ್ 2 20 ಪಠ್ಯಗಳ ಮೂಲಕ ಎನ್ಬಿಎ ನೀಡಿದ ಚೌಕಟ್ಟಿನೊಳಗೆ ನೀವು ಅದನ್ನು ಹೇಗೆ ಪರಿಣಾಮಕಾರಿಯಾಗಿ ಮಾಡುತ್ತೀರಿ ಮಾಡ್ಯೂಲ್ 2 ಗಾಗಿ ಅದು ನಮ್ಮ ಗುರಿಯಾಗಿದೆ ಇದು ಇದಕ್ಕಿಂತ ಸಂಪೂರ್ಣವಾಗಿ ಸ್ವತಂತ್ರ ಮಾಡ್ಯೂಲ್ ಆಗಿರುತ್ತದೆ ಗಮನಹರಿಸಿದಕ್ಕಾಗಿ ತುಂಬಾ ಧನ್ಯವಾದಗಳು ಮತ್ತು ಮಾಡ್ಯೂಲ್ 2ಕ್ಕೆ ನಾನು ನಿಮ್ಮನ್ನು ಮತ್ತೆ ಸ್ವಾಗತಿಸುತ್ತೇನೆ ಧನ್ಯವಾದಗಳು